ನಮಸ್ಕಾರ ನಾನು ಕಾನ್ಪುರದ ಐಐಟಿಯ ಜಯಂತಾ ಚಟರ್ಜಿ ಮತ್ತು ನಾವು ನಿಮ್ಮೊಂದಿಗೆ ಸಂವಹನ ನಡೆಸುತ್ತಿದ್ದೇವೆ ಸಮಕಾಲೀನ ಜಗತ್ತಿನಲ್ಲಿ ಸೇವೆಗಳ ನಿರ್ವಹಣೆ ಮತ್ತು ಸಮಕಾಲೀನ ಸಮಸ್ಯೆಗಳು ಇದು ನಮ್ಮ ಸಂವಾದದ ನಾಲ್ಕನೇ ವಾರ ಇದು ನಾಲ್ಕನೇ ವಾರದ ಮೊದಲ ಅಧಿವೇಶನ ಮೌಲ್ಯ ರಚನೆ ಪ್ರಕ್ರಿಯೆಯಲ್ಲಿ ಗ್ರಾಹಕರನ್ನು ಸಹಕರಿಸುವ ಮೂಲಕ ಸಹ ರಚನೆಯ ಮೂಲಕ ಹೊಸ ಸೇವಾ ಮೌಲ್ಯ ರಚನೆಯ ಬಗ್ಗೆ ನಾವು ಕಳೆದ ಎರಡು ಸೆಷನ್ಗಳಲ್ಲಿ ಚರ್ಚಿಸುತ್ತಿದ್ದೇವೆ ಎಂಬುದು ನಿಮಗೆ ನೆನಪಿದೆ ಆದ್ದರಿಂದ ನಾವು ಹೊಸ ಸೇವಾ ರಚನೆಯನ್ನು ನೋಡುತ್ತಿದ್ದೇವೆ ನಾವು ಈ ಮುಂಚೆ ಚರ್ಚಿಸಿದ ಹಾಗೆ ಆ ಲಂಬವಾದ ನಗರ ತೋಟಗಾರಿಕೆ ಸೇವೆ ಅಥವಾ ಕಸದಿಂದ ತಯಾರಿಸಿದ ಆಭರಣಗಳು ಸೇವಾ ಮಟ್ಟದ ವರ್ಧನೆಯಾಗಿ ಸೃಷ್ಟಿ ಚಿಂದಿ ಆಯ್ದುಕೊಳ್ಳುವವರಿಗೆ ಆದಾಯ ಮಟ್ಟದ ವರ್ಧನೆ ಕುರಿತು ನಾವು ಮಾತನಾಡಿದ್ದನ್ನು ನೀವು ನೆನಪಿಸಿಕೊಂಡರೆ ಈ ಮತ್ತು ಮುಂದಿನ ಅಧಿವೇಶನದಲ್ಲಿ ಪ್ರಕ್ರಿಯೆ ಮತ್ತು ಕಾರ್ಯಾಚರಣೆಗಳ ವಿಷಯದಲ್ಲಿ ನಾವು ಹೊಸ ಸೇವಾ ರಚನೆಯನ್ನು ಹೆಚ್ಚು ನೋಡುತ್ತೇವೆ ಆದ್ದರಿಂದ ಮೊದಲು ನಾವು ಪರಿಕಲ್ಪನಾ ಮಟ್ಟದಲ್ಲಿ ಕಾರ್ಯತಂತ್ರದ ಮಟ್ಟದಲ್ಲಿ ಚರ್ಚಿಸುತ್ತಿದ್ದೇವೆ ಈಗ ನಾವು ಕಾರ್ಯಾಚರಣೆಯ ಮಟ್ಟದಲ್ಲಿ ಹೊಸ ಸೇವಾ ರಚನೆಯನ್ನು ಚರ್ಚಿಸುತ್ತೇವೆ ಸಿಬ್ಬಂದಿ ನಿಯೋಜನೆ ಉದ್ಯೋಗದ ಗಾತ್ರ ಸೌಲಭ್ಯದ ಸ್ಥಳ ಸೌಲಭ್ಯಗಳಿಗಾಗಿ ಮೂಲಸೌಕರ್ಯಗಳಂತಹ ಆಳವಾದ ಕಾರ್ಯಾಚರಣೆಯ ಸಮಸ್ಯೆಗಳಂತೆ ಹೊಸ ಸೇವಾ ರಚನೆ ಒಳಗೊಂಡಿದೆ ಆದರೆ ಈ ಒಂದೆರಡು ಅಧಿವೇಶನದಲ್ಲಿ ನಾವು ಹರಿವು ಮತ್ತು ಪ್ರಕ್ರಿಯೆಯ ನೀಲಿ ನಕ್ಷೆ ಮತ್ತು ಅಧ್ಯಯನದಿಂದ ಹೊಸ ಸೇವೆಯ ರಚನೆ ಅಸ್ತಿತ್ವದಲ್ಲಿರುವ ನೀಲಿ ನಕ್ಷೆಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತೇವೆ ಆದ್ದರಿಂದ ಸೇವಾ ವ್ಯವಸ್ಥೆಗಳಲ್ಲಿ ಉಪಕರಣಗಳು ತಂತ್ರಜ್ಞಾನ ಮಾನವ ಸಂಪನ್ಮೂಲಗಳು ಸೌಲಭ್ಯಗಳಲ್ಲಿ ನಿಯೋಜಿಸಲಾಗುವುದು ಉತ್ಪನ್ನ ಸೇವೆಗೆ ಸಂಬಂಧಿಸಿದ ಕೆಲವು ದಾಸ್ತಾನುಗಳು ಇರುತ್ತವೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ಈ ಪ್ರತಿಯೊಂದು ಬ್ಲಾಕ್ಗಳ ನಡುವಿನ ಪರಸ್ಪರ ಕ್ರಿಯೆಗಳ ಮೂಲಕ ಈ ಬ್ಲಾಕ್ಗಳ ನಡುವಿನ ಸಂವಹನಗಳ ಮೂಲಕ ಮತ್ತು ಈ ಬ್ಲಾಕ್ಗಳ ನಡುವಿನ ಹಂತಗಳ ಮೂಲಕ ಸಂಪರ್ಕ ಏರ್ಪಡುತ್ತದೆ ನೀವು ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಇದು ಕೊನೆಯ ಅಧಿವೇಶನದ ಮುಂದುವರಿಕೆಯಾಗಿ ಬರುತ್ತಿದೆ ಗ್ರಾಹಕರು ಈಗ ಸ್ವೀಕರಿಸುವ ಕಡೆಯಲ್ಲಿ ಮಾತ್ರವಲ್ಲ ಗ್ರಾಹಕರು ಸಹ ಸೃಷ್ಟಿಯ ಕಡೆಯಲ್ಲಿದ್ದಾರೆ ಆದ್ದರಿಂದ ವಿನ್ಯಾಸಕರು ಇನ್ಪುಟ್ ಮಾಡುತ್ತಿರುವಂತೆಯೇ ಗ್ರಾಹಕರು ಸಹ ಇನ್ಪುಟ್ ಮಾಡುತ್ತಿದ್ದಾರೆ ಸರಬರಾಜುದಾರರು ಇನ್ಪುಟ್ ಮಾಡುತ್ತಿದ್ದಾರೆ ಆರ್ ಡಿ RD ಜನರು ಇನ್ಪುಟ್ ಮಾಡುತ್ತಿದ್ದಾರೆ ಗ್ರಾಹಕರು ಈ ಭಾಗದಲ್ಲಿ ಭಾಗವಹಿಸುತ್ತಿದ್ದಾರೆ ಸೃಜನಶೀಲ ಭಾಗ ಮತ್ತು ನಂತರ ಈ ಬ್ಲಾಕ್ಗಳ ಪರಸ್ಪರ ಕ್ರಿಯೆಯ ಮೂಲಕ ಈ ವಿವಿಧ ಹಂತಗಳ ಮೂಲಕ ಗ್ರಾಹಕರು ಸ್ವೀಕರಿಸುತ್ತಿದ್ದಾರೆ ಅಂತಿಮ ಉತ್ಪನ್ನ ಆದ್ದರಿಂದ ಈ ರೇಖಾಚಿತ್ರವನ್ನು ಪೂರ್ಣಗೊಳಿಸಲು ಇದು ಗ್ರಾಹಕರಿಂದ ಪ್ರಾರಂಭವಾಗುವ ಮತ್ತು ಗ್ರಾಹಕರೊಂದಿಗೆ ಕೊನೆಗೊಳ್ಳುವ ಒಟ್ಟಾರೆ ಸೇವಾ ವಿತರಣಾ ಪ್ರಕ್ರಿಯೆಯಾಗಿದೆ ನಾವು ಈ ಮೊದಲು ಚರ್ಚಿಸಿದ್ದೇವೆ ಸಾಮಾನ್ಯವಾಗಿ ನಾವು ಈ ಸೇವೆಯ ನೀಲಿ ನಕ್ಷೆಯನ್ನು ನೋಡಿದಾಗ ನಾವು ಅದನ್ನು ಎರಡು ಹಂತಗಳಾಗಿ ವಿಂಗಡಿಸುತ್ತೇವೆ ಎದುರು ಭಾಗವನ್ನು ಮುಂಭಾಗದ ಹಂತ ಎಂದು ಕರೆಯಲಾಗುತ್ತದೆ ಇದು ಮನೆಯ ಹಿಂಭಾಗವಾಗಿದೆ ಆದ್ದರಿಂದ ಗ್ರಾಹಕರು ಬರುತ್ತಾರೆ ಗ್ರಾಹಕರ ಪ್ರವೇಶ ಕೆಲವು ರೀತಿಯ ವಿಳಂಬವಿದೆ ಆದ್ದರಿಂದ ಇದು ಸ್ವಾಗತವಾಗಬಹುದು ಇದು ಟೇಬಲ್ ಬುಕಿಂಗ್ ವ್ಯವಸ್ಥೆಯಾಗಿರಬಹುದು ಇದು ಟಿಕೆಟ್ ಬುಕಿಂಗ್ ವ್ಯವಸ್ಥೆಯಾಗಿರಬಹುದು ಏನೇ ಇರಲಿ ತದನಂತರ ಗ್ರಾಹಕರು ಈ ಹಂತಗಳ ಮೂಲಕ ಹೋಗುತ್ತಾರೆ ಮತ್ತು ಗ್ರಾಹಕರು ನಿರ್ಗಮಿಸುತ್ತಾರೆ ಇದು ಸೇವೆಯ ಮೂಲಕ ಪ್ರಕ್ರಿಯೆಯ ಹರಿವನ್ನು ನೋಡುವ ಸಾಂಪ್ರದಾಯಿಕ ವಿಧಾನವಾಗಿದೆ ಈ ಸರಳ ರೇಖಾಚಿತ್ರವನ್ನು ವಿಸ್ತಾರವಾಗಿ ಹೇಳಬಹುದು ಇದನ್ನು ನೀವು ಈ ರೇಖಾಚಿತ್ರವನ್ನು ಮೊದಲು ನೋಡಿದ್ದೀರಿ ಇದು ರೆಸ್ಟೋರೆಂಟ್ನ ಸೇವಾ ನೀಲಿ ಮುದ್ರಣವಾಗಿದೆ ಆದ್ದರಿಂದ ನಾವು ಈ ಗೋಚರತೆಯನ್ನು ಹೊಂದಿದ್ದೇವೆ ಗ್ರಾಹಕರ ಪ್ರವೇಶದಿಂದ ವಿವಿಧ ಸ್ಥಳಗಳಿಗೆ ನಾವು ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಹೊಂದಿದ್ದೇವೆ ಅಲ್ಲಿ ಆದೇಶ ಆಹಾರ ಮತ್ತು ಆಹಾರದ ಬಳಕೆ ಮತ್ತು ನಂತರ ಗ್ರಾಹಕರು ನಿರ್ಗಮಿಸುತ್ತಾರೆ ಮತ್ತು ಮಧ್ಯದಲ್ಲಿ ಮತ್ತು ಹಿಂದಿನ ಹಂತದಲ್ಲಿ ಅಡುಗೆಮನೆ ಲೆಕ್ಕಪತ್ರ ನಿರ್ವಹಣೆ ಕಂಪ್ಯೂಟರ್ ವ್ಯವಸ್ಥೆ ಹವಾನಿಯಂತ್ರಣ ವ್ಯವಸ್ಥೆ ಮುಂತಾದವುಗಳಲ್ಲಿ ಉತ್ತಮ ಅನುಭವವನ್ನು ನೀಡಲು ಹಿಂಭಾಗದ ಕೊನೆಯಲ್ಲಿ ಅಗತ್ಯವಿರುವ ಎಲ್ಲಾ ಸೇವಾ ಬ್ಲಾಕ್ಗಳಿಂದ ಇದು ಬೆಂಬಲಿತವಾಗಿದೆ ಒಟ್ಟಿಗೆ ಕೆಲಸ ಮಾಡಲು ಅಂತ್ಯ ಮತ್ತು ಈ ಸಂಪೂರ್ಣ ವಿಷಯ ಮೊದಲಿನಂತೆ ನಾವು ಸೇವಾ ವ್ಯವಸ್ಥೆ ಅಥವಾ ಉತ್ಪನ್ನ ಸೇವೆಯ ಸಮಗ್ರ ವ್ಯವಸ್ಥೆಯ ಬಗ್ಗೆ ಚರ್ಚಿಸಿದಾಗ ನಾವು ಈ ನೀಲಿ ನಕ್ಷೆಯನ್ನು ನೋಡಿದ್ದೇವೆ ಆದರೆ ಇಂದು ನಾನು ನಿಮಗೆ ಹೈಲೈಟ್ ಮಾಡಲು ಪ್ರಯತ್ನಿಸುತ್ತಿರುವುದು ಈ ರೀತಿಯ ಕೆಲವು ಮಾದರಿಗಳನ್ನುನಿಮಗೆ ಒದಗಿಸುವುದು ಆದ್ದರಿಂದ ಈ ಎರಡು ಅವಧಿಗಳಿಗೆ ಈ ವಾರದ ಕಾರ್ಯಯೋಜನೆಗಳಿಗಾಗಿ ನೀವು ನಿಯೋಜನೆಯಾಗಿ ಅಧ್ಯಯನ ಮಾಡಬೇಕಾದ ಸೇವೆಗಳಿಗಾಗಿ ಸರಳ ನೀಲಿ ಮುದ್ರಣಗಳನ್ನು ನೀವು ಅಭಿವೃದ್ಧಿಪಡಿಸಬಹುದು ಆದ್ದರಿಂದ ನಾನು ನಿಮಗೆ ಹೆಚ್ಚು ವಿವರವಾದ ಮಾದರಿಯನ್ನು ಒದಗಿಸುತ್ತೇನೆ ಆದ್ದರಿಂದ ಹೆಚ್ಚು ಸಂಕೀರ್ಣವಾದ ನೀಲಿ ನಕ್ಷೆಯನ್ನು ಅಭಿವೃದ್ಧಿಪಡಿಸಲು ಇದು ಸೂಕ್ತವಾಗಿದೆ ಮತ್ತು ನೀವು ಬಳಸಬಹುದು ನೀವು ಈ ಮಾದರಿ ನಕ್ಷೆಯನ್ನು ತೆಗೆದುಕೊಂಡು ಫೋರಂಗೆ ಅಪ್ಲೋಡ್ ಮಾಡಲು ನಿಮ್ಮ ನಿಯೋಜನೆಗಾಗಿ ಬಳಸಬಹುದು ಈ ಕೋರ್ಸ್ ಅನ್ನು ಅತ್ಯುನ್ನತವಾಗಿಸಲು ನಿಮ್ಮೆಲ್ಲರ ವ್ಯಾಪಕ ಭಾಗವಹಿಸುವಿಕೆಯು ಬಹಳ ಮುಖ್ಯವಾಗಿದೆ ನಾನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ ಮತ್ತು ನಿಮ್ಮ ಆಲಿಸುವಿಕೆ ಮತ್ತು ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದು ಅಥವಾ ಉಪನ್ಯಾಸವನ್ನು ಡೌನ್ಲೋಡ್ ಮಾಡುವುದು ಮತ್ತು ಅದನ್ನು ಮತ್ತೆ ನೋಡುವುದು ತೃಪ್ತಿಕರವಾಗಿರುವುದಿಲ್ಲ ನಾವು ನಂತರ ಹಳೆಯ ಮಾದರಿಯಲ್ಲಿರುತ್ತೇವೆ ಅಲ್ಲಿ ನಾನು ವೇದಿಕೆಯ ಮೇಲೆ ಋಷಿ ಯಂತೆ ವರ್ತಿಸುತ್ತಿದ್ದೇನೆ ಸೇವಾ ನಿರ್ವಹಣೆಯ ಜ್ಞಾನಕ್ಕೆ ಸಹ ಕೊಡುಗೆ ನೀಡುವಂತೆ ನಿಮ್ಮನ್ನು ಆಹ್ವಾನಿಸಲು ನಾನು ಬಯಸುತ್ತೇನೆ ಆದ್ದರಿಂದ ನಿಮ್ಮ ಅಂತರಂಗದಲ್ಲಿ ನಿಮ್ಮ ಅನುಭವಗಳು ನಿಮ್ಮ ಅವಲೋಕನಗಳು ಪರಸ್ಪರ ಉತ್ಕೃಷ್ಟಗೊಳಿಸಬಹುದು ಮತ್ತು ನಾನು ನಿಮ್ಮೆಲ್ಲರಿಂದಲೂ ಕಲಿಯಬಲ್ಲೆ ಆದ್ದರಿಂದ ನೀವು ನಮ್ಮ ವೇದಿಕೆಯನ್ನು ಉತ್ಸಾಹಭರಿತರನ್ನಾಗಿ ಮಾಡಲು ನಾನು ಬಯಸುತ್ತೇನೆ ಕೆಲವು ಅತ್ಯುತ್ತಮ ಕೊಡುಗೆ ನೀಡಿದ್ದಕ್ಕಾಗಿ ನಾನು ಈಗಾಗಲೇ ನಿಮ್ಮೆಲ್ಲರಿಗೂ ತುಂಬಾ ಕೃತಜ್ಞನಾಗಿದ್ದೇನೆ ಅವುಗಳಲ್ಲಿ ಕೆಲವು ನನ್ನ ಮುಂದಿನ ಉಪನ್ಯಾಸಗಳಲ್ಲಿ ನೀವು ಒದಗಿಸಿದ ಒಂದು ರೀತಿಯ ಉತ್ತಮ ಗುಣಮಟ್ಟದ ಇನ್ಪುಟ್ ಅನ್ನು ತೋರಿಸುತ್ತಿದ್ದೇನೆ ಆದರೆ ನಿಮ್ಮಲ್ಲಿ ಅನೇಕರು ಮುಂದೆ ಬರಬೇಕೆಂದು ನಾನು ಬಯಸುತ್ತೇನೆ ಮತ್ತು ಅದಕ್ಕಾಗಿಯೇ ನಾನು ಈ ಟೆಂಪ್ಲೆಟ್ಗಳನ್ನು ಒದಗಿಸುತ್ತಿದ್ದೇನೆ ಆದ್ದರಿಂದ ನಿಮಗೆ ದೃಶ್ಯೀಕರಿಸುವುದು ಸುಲಭವಾಗುತ್ತದೆ ಮತ್ತು ಈ ರೀತಿಯ ಹೆಚ್ಚು ಹವಳದ ಹೆಚ್ಚು ವಿವರವಾದ ನೀಲಿ ಮುದ್ರಣಗಳನ್ನು ಅಭಿವೃದ್ಧಿಪಡಿಸಿ ಈಗ ನೀಲಿ ಮುದ್ರಣ ಪ್ರಕ್ರಿಯೆಯು ಸ್ಪಷ್ಟವಾದ ವಿತರಣೆಗಳು ಮತ್ತು ಸ್ಪಷ್ಟ ಬೆಂಬಲಗಳ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತದೆ ಅಥವಾ ನಾವು ವರ್ಧಿಸುವ ಮತ್ತು ಪೂರಕ ಸೇವೆಗಳನ್ನು ಕರೆಯುತ್ತೇವೆ ಆದ್ದರಿಂದ ಪ್ರಮುಖ ಸೇವೆಯೆಂದರೆ ಆಹಾರ ಮತ್ತು ಪಾನೀಯಗಳ ಪೂರೈಕೆ ನಾವು ಸೇವೆಯ ಹೂವಿನ ಮಾದರಿಯನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಮುಖ್ಯವಾದುದು ಆಹಾರ ಮತ್ತು ಪಾನೀಯ ಸೇವೆಯಾಗಿದೆ ಮತ್ತು ಅದರ ಸುತ್ತಲೂ ಅಥವಾ ಮೆನು ಆಗಿರಲಿ ಬಿಲ್ ಆಗಿರಲಿ ಸಲಹೆಗಳ ಬಗ್ಗೆ ಉಸ್ತುವಾರಿಗಳೊಂದಿಗಿನ ಸಂವಹನ ಇರಲಿ ಇವೆಲ್ಲವೂ ವರ್ಧಿಸುವ ಮತ್ತು ವರ್ಧಿಸುವ ಸೇವೆಗಳು ಮತ್ತು ಪೂರಕ ಸುಗಮಗೊಳಿಸುವ ಸೇವೆಗಳಾಗಿವೆ ಆದರೆ ನಾವು ಸ್ವಲ್ಪ ಹಿಂದುಳಿದದ್ದನ್ನು ಪ್ರಾರಂಭಿಸಬೇಕು ಆದ್ದರಿಂದ ನಾವು ಈ ಎರಡು ಬ್ಲಾಕ್ಗಳನ್ನು ಮೊದಲೇ ನೋಡುತ್ತಿದ್ದೇವೆ ನನ್ನ ಪಾಯಿಂಟರ್ ಅನ್ನು ಗುರುತಿಸಿ ಸೇವಾ ಪರಿಕಲ್ಪನೆ ಉತ್ಪಾದನೆ ಮತ್ತು ಹೊಸ ಸೇವಾ ಪರಿಕಲ್ಪನೆ ಉತ್ಪಾದನೆಯಲ್ಲಿ ಗ್ರಾಹಕರ ಪಾತ್ರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾವು ಕಳೆದ ವಾರ ಚರ್ಚಿಸಿದ್ದೇವೆ ಆದರೆ ಸೇವಾ ತಂತ್ರ ಮತ್ತು ಸೇವಾ ಪರಿಕಲ್ಪನೆಯ ಪರಸ್ಪರ ಸಂಬಂಧ ನಾವು ಇಲ್ಲಿ ಸಂಕ್ಷಿಪ್ತವಾಗಿ ಪರಿಶೀಲಿಸೋಣ ಆದ್ದರಿಂದ ಸೇವಾ ಪರಿಕಲ್ಪನೆಯು ಗ್ರಾಹಕರನ್ನು ತೃಪ್ತಿಪಡಿಸುವ ನಿಖರವಾದ ಮಾನದಂಡಗಳ ಮೇಲೆ ಕೇಂದ್ರೀಕರಿಸುತ್ತದೆ ನಂತರ ನಾವು ಗ್ರಾಹಕರ ತೃಪ್ತಿ ಮಾದರಿಗಳನ್ನು ನೋಡಿದಾಗ ನಾವು ಸೇವಾ ಪರಿಕಲ್ಪನೆಗಳ ಪ್ರಮುಖ ಅಂಶಗಳನ್ನು ನೋಡುತ್ತೇವೆ ಸೇವಾ ವಿಷಯದ ಮೂಲಕ ನಾವು ಸಾಮಾನ್ಯವಾಗಿ ಅರ್ಥೈಸಿಕೊಳ್ಳುವುದು ವಿಭಿನ್ನ ಸೇವಾ ಬ್ಲಾಕ್ಗಳ ಮೆನು ಅದನ್ನು ನೀಡಲಾಗುತ್ತಿದೆ ಮತ್ತು ಸೇವಾ ಶೈಲಿಯು ಅದನ್ನು ಹೇಗೆ ತಲುಪಿಸುತ್ತದೆ ಹೇಗಾದರೂ ಇವೆಲ್ಲವೂ ನೀವು ಸುಲಭವಾಗಿ ಹುಡುಕಬಹುದು ಮತ್ತು ಹೆಚ್ಚಿನ ಡೇಟಾವನ್ನು ಪಡೆಯಬಹುದು ಆದ್ದರಿಂದ ಸೇವಾ ಪರಿಕಲ್ಪನೆಯು ಒದಗಿಸಿದ ಮೌಲ್ಯದ ಮೇಲೆ ಈ ನಾಲ್ಕು ಭಾಗಗಳ ಕಾರ್ಯಾಚರಣೆಯ ಅನುಭವದ ಫಲಿತಾಂಶವನ್ನು ನೀಡುತ್ತದೆ ಸೇವೆಯ ವಿಷಯವು ಪ್ರಕ್ರಿಯೆಯಲ್ಲಿ ಗ್ರಾಹಕರ ಅಂಕಗಳನ್ನು ಪೂರೈಸಲು ಅನುಸರಿಸುವ ಹಂತಗಳಾಗಿರುತ್ತದೆ ಅಲ್ಲಿ ಸೇವಾ ಪೂರೈಕೆದಾರರು ನೇಮಕ ಮಾಡಿಕೊಳ್ಳುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಇವುಗಳು ನಾವು ಮೊದಲೇ ಉಲ್ಲೇಖಿಸಿರುವ ಟಚ್ ಪಾಯಿಂಟ್ಗಳಾಗಿವೆ ಅವುಗಳು ಸೇವಾ ನೌಕರರಿಗೆ ವಿವೇಚನೆ ಪಾಯಿಂಟ್ ನಿರ್ಧಾರ ತೆಗೆದುಕೊಳ್ಳುವ ಅಂಶಗಳಾಗಿವೆ ಆದ್ದರಿಂದ ನಿಮ್ಮ ಸ್ಪರ್ಶ ಕೇಂದ್ರಗಳಲ್ಲಿ ವಿವೇಚನಾ ಶಕ್ತಿಯನ್ನು ಹೊಂದಲು ನಿಮ್ಮ ಉದ್ಯೋಗಿಗಳಿಗೆ ಅಧಿಕಾರ ನೀಡುವುದು ನಿಮ್ಮ ವ್ಯವಸ್ಥೆ ಮತ್ತು ಕೆಲವೊಮ್ಮೆ ಇವುಗಳು ಸಹ ಈ ಬಿಂದುಗಳು ಬಿಂದುವಿನಂತೆಯೇ ಇರುತ್ತವೆ ಅಲ್ಲಿ ಗ್ರಾಹಕರು ಕಾಯಬೇಕಾಗಬಹುದು ಈಗ ಅಸ್ತಿತ್ವದಲ್ಲಿರುವ ಸೇವೆಯನ್ನು ನೀವು ಹೇಗೆ ಅರ್ಥಮಾಡಿಕೊಂಡಿದ್ದೀರಿ ಮತ್ತು ಅದು ಹೇಗೆ ರಚನೆಯಾಗಿದೆ ಮತ್ತು ಅದು ಘಟಕದ ಭಾಗವಾಗಿದೆ ಈಗ ಹೊಸ ಸೇವೆಗಳು ಮೂಲವನ್ನು ಹೊಂದಬಹುದು ಸೇವಾ ಉದ್ಯಮದ ಸಂದರ್ಭದಲ್ಲಿ ಅನ್ಸಾಫ್ ಮ್ಯಾಟ್ರಿಕ್ಸ್ ಅನ್ನು ಅಳವಡಿಸಿಕೊಳ್ಳುವ ಮೂಲಕ ಇದನ್ನು ಚೆನ್ನಾಗಿ ವಿವರಿಸಬಹುದು ಇಗೊರ್ ಅನ್ಸಾಫ್ ಇದನ್ನು ತುಂಬಾ ಸರಳವಾದ ಆದರೆ ತುಂಬಾ ಉಪಯುಕ್ತವಾದ 2 ಬೈ 2 ಮ್ಯಾಟ್ರಿಕ್ಸ್ ಅನ್ನು ಒದಗಿಸಿದ್ದಾನೆ ಮತ್ತು ಇದನ್ನು ನಾವು ಇಎಸ್ ಎನ್ಎಸ್ ಮತ್ತು ಇಸಿ ಎನ್ಸಿ ES NS and EC NC ಎಂದು ಕರೆಯುತ್ತೇವೆ ಸೇವಾ ಉದ್ಯಮ ಅನ್ಸಾಫ್ ಇಗೊರ್ ಅನ್ಸಾಫ್ ಮೂಲ ಮ್ಯಾಟ್ರಿಕ್ಸ್ ಮತ್ತು ಅಸ್ತಿತ್ವದಲ್ಲಿರುವ ಸೇವೆಯ ಹೊಸ ಸೇವೆಗಾಗಿ ಇದನ್ನು ಅಳವಡಿಸಿಕೊಳ್ಳಲಾಗಿದೆ ಅಸ್ತಿತ್ವದಲ್ಲಿರುವ ಗ್ರಾಹಕ ಹೊಸ ಗ್ರಾಹಕ ಆದ್ದರಿಂದ ಎಲ್ಲಾ ವ್ಯವಹಾರಗಳು ಯಾವುದೇ ಸಮಯದಲ್ಲಿ ಇಲ್ಲಿವೆ ಅಸ್ತಿತ್ವದಲ್ಲಿರುವ ಸೇವೆಯನ್ನು ಅಸ್ತಿತ್ವದಲ್ಲಿರುವ ಗ್ರಾಹಕರಿಗೆ ನೀಡಲಾಗುತ್ತಿದೆ ಆದ್ದರಿಂದ ಈ ಮೂರು ಪಥಗಳಲ್ಲಿ ಹೊಸ ಸೇವೆಗಳನ್ನು ರಚಿಸಬಹುದು ಅಥವಾ ಅದು ಅಸ್ತಿತ್ವದಲ್ಲಿರುವ ಗ್ರಾಹಕರಿಗೆ ಅಸ್ತಿತ್ವದಲ್ಲಿರುವ ಗ್ರಾಹಕರಿಗೆ ಅಸ್ತಿತ್ವದಲ್ಲಿರುವ ಸೇವಾ ಕೊಡುಗೆಯನ್ನು ಹೊಸ ಗ್ರಾಹಕರಿಗೆ ನೀಡಬಹುದು ಆದ್ದರಿಂದ ಅಸ್ತಿತ್ವದಲ್ಲಿರುವ ಗ್ರಾಹಕರಿಗೆ ಹೊಸ ಸೇವೆ ಮತ್ತು ಹೊಸ ಗ್ರಾಹಕರಿಗೆ ಅಸ್ತಿತ್ವದಲ್ಲಿರುವ ಸೇವೆ ಹೊಸ ಗ್ರಾಹಕರಿಗೆ ಅಸ್ತಿತ್ವದಲ್ಲಿರುವ ಸೇವೆ ಎಂದರೆ ಕಂಪನಿಯು ರಷ್ಯಾ ಅಥವಾ ಯುರೋಪಿನಲ್ಲಿ ಮೊಬೈಲ್ ಫೋನ್ ಆಪರೇಟರ್ ಅನ್ನು ನಿರ್ವಹಿಸುತ್ತಿದೆ ಮತ್ತು ಅವರು ಭಾರತಕ್ಕೆ ಬಂದರೆ ಅದು ಒಂದೇ ಮೊಬೈಲ್ ಫೋನ್ ಸೇವೆಯಾಗಿದೆ ಅವರು ತಮ್ಮ ಎಲ್ಲವನ್ನು ತರುತ್ತಾರೆ ಸಾಮರ್ಥ್ಯ ಅವರ ಮೂಲಸೌಕರ್ಯ ತಂತ್ರಜ್ಞಾನವು ಆ ಎಲ್ಲಾ ಸೇವಾ ಬ್ಲಾಕ್ಗಳನ್ನು ಹೇಗೆ ತಿಳಿದಿದೆ ಅದನ್ನು ನೀವು ನೀಲಿ ಮುದ್ರಣದಲ್ಲಿ ಸೆರೆಹಿಡಿಯಬಹುದು ಅದನ್ನು ನಾವು ಚರ್ಚಿಸುತ್ತಿದ್ದೇವೆ ಮತ್ತು ಅದನ್ನು ಭಾರತದಲ್ಲಿ ಹೊಸ ಗ್ರಾಹಕರಿಗೆ ನಿಯೋಜಿಸಬಹುದು ಅಥವಾ ನೀವು ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಗ್ರಾಹಕರಿಗೆ ಹೊಸ ಸೇವೆಯನ್ನು ತರಬಹುದು ಆದ್ದರಿಂದ ಭಾರತದಲ್ಲಿ ಈಗಾಗಲೇ ಮೊಬೈಲ್ ಫೋನ್ ಕಂಪನಿಯಿದೆ ಮತ್ತು ಅವರು ಈಗ 5 ಜಿ ನೆಟ್ವರ್ಕ್ನಲ್ಲಿ ಲೈವ್ ವೀಡಿಯೊಗಳನ್ನು ಸ್ಟ್ರೀಮಿಂಗ್ ತರಬಹುದು ಅಲ್ಲಿ ನಿಮ್ಮ ಹ್ಯಾಂಡಲ್ ಸಾಧನದಲ್ಲಿ ಪೂರ್ಣ ಚಲನಚಿತ್ರವನ್ನು ಸಾಕಷ್ಟು ಆರಾಮದಾಯಕವಾಗಿ ನೋಡಬಹುದು ಮತ್ತು ನೈಜ ಸಮಯದಲ್ಲಿ ಉತ್ತಮ ವೇಗ ಉತ್ತಮ ಸ್ಪಷ್ಟತೆ ಮತ್ತು ಅತ್ಯಂತ ಸಮಂಜಸವಾದ ಬೆಲೆಯಲ್ಲಿ ಅದು ಅಸ್ತಿತ್ವದಲ್ಲಿರುವ ಗ್ರಾಹಕರಿಗೆ ಹೊಸ ಸೇವೆಯಾಗಿದೆ ಸಾಮಾನ್ಯವಾಗಿ ನಾವು ಹೊಸ ಸೇವೆಯ ಬಗ್ಗೆ ಮಾತನಾಡುವಾಗ ಅದು ಅಸ್ತಿತ್ವದಲ್ಲಿರುವ ಗ್ರಾಹಕರಿಗೆ ಹೊಸದಾಗಿರಬಹುದು ಆದ್ದರಿಂದ ಇದು ತಾಂತ್ರಿಕ ಅಥವಾ ಪ್ರಕ್ರಿಯೆ ವರ್ಧಿತ ಕೊಡುಗೆಯಂತಿದೆ ಅಥವಾ ಇದು ಸೇವಾ ಬುದ್ಧಿವಂತಿಕೆಯಾಗಿರಬಹುದು ಆದರೆ ಇಲ್ಲಿ ಹೊಸ ತಂತ್ರಜ್ಞಾನ ಅಭಿವೃದ್ಧಿಗಿಂತ ಹೆಚ್ಚು ಭಿನ್ನವಾಗಿರುವುದಿಲ್ಲ ಆದರೆ ಇದು ಮಾರುಕಟ್ಟೆ ಅಭಿವೃದ್ಧಿ ಚಟುವಟಿಕೆ ಸೇವೆ ಮಾರುಕಟ್ಟೆ ಅಭಿವೃದ್ಧಿ ಚಟುವಟಿಕೆ ಎಂದು ಹೇಳುತ್ತದೆ ಹೊಸ ಗ್ರಾಹಕರಿಗೆ ಇದು ಹೊಸ ಸೇವೆಯಾಗಿದೆ ಹೊಸ ಗ್ರಾಹಕರಿಗೆ ಹೊಸ ಸೇವೆ ಅಥವಾ ಅಸ್ತಿತ್ವದಲ್ಲಿರುವ ಗ್ರಾಹಕರಿಗೆ ಹೊಸ ಸೇವೆಯನ್ನು ಸಹ ಮಾನವ ಅಗತ್ಯಗಳನ್ನು ಸಂವೇದಿಸುವ ಮೂಲಕ ಉತ್ತೇಜಿಸಬಹುದು ಅದು ಸರಿಯಾಗಿ ಪೂರೈಸದ ಅಗತ್ಯಗಳನ್ನು ಇಂದು ಸಮರ್ಪಕವಾಗಿ ಪೂರೈಸುತ್ತಿಲ್ಲ ಆದ್ದರಿಂದ ಈ ಅಗತ್ಯ ಆಧಾರಿತ ಅವಕಾಶವನ್ನು ಗ್ರಹಿಸುವುದು ಹೊಸ ಸೇವಾ ಅಭಿವೃದ್ಧಿಯ ಪ್ರಾರಂಭದ ಹಂತವಾಗಿದೆ ಕೆಲವೊಮ್ಮೆ ಹೊಸ ಸೇವೆಗಳು ಇವುಗಳು ಇಂದು ಅಭಿವೃದ್ಧಿ ಹೊಂದುತ್ತಿರುವ ಸಾಮಾಜಿಕ ಅಗತ್ಯತೆಗಳಿಂದ ಪ್ರಚೋದಿಸಲ್ಪಟ್ಟಿವೆ ಮತ್ತು ಜನಸಂಖ್ಯೆಯ ಸಾಮಾಜಿಕ ಅಗತ್ಯಗಳ ಬೆಳವಣಿಗೆಗೆ ಸಮರ್ಪಕವಾಗಿಲ್ಲ ಆದ್ದರಿಂದ ಹೊಸ ಸೇವಾ ಅಭಿವೃದ್ಧಿ ಚಕ್ರವು ಈ ರೀತಿ ಕಾಣುತ್ತದೆ ನಾವು ಮುಂದಿನ ಅಧಿವೇಶನದಲ್ಲಿ ಇದರ ಬಗ್ಗೆ ಹೆಚ್ಚು ವಿವರವಾದ ವಿವರಣೆಯನ್ನು ಪಡೆಯುತ್ತೇವೆ ಆದರೆ ನೀವು ಈಗ ಈ ಸಂಪೂರ್ಣ ಚಿತ್ರವನ್ನು ಸಂಯೋಜಿತ ವ್ಯವಸ್ಥೆಗಳ ವಿಧಾನವಾಗಿ ನೋಡಬಹುದು ಮತ್ತು ಅದರ ಬಗ್ಗೆ ಯೋಚಿಸುವುದರಿಂದ ನಮ್ಮ ಚರ್ಚೆಯು ನಾಳೆ ಅದೇ ಚಿತ್ರವಾಗಬಹುದು ಧನ್ಯವಾದಗಳು